ಈ ಮಾಡ್ಯೂಲ್ಗೆ ಸುಸ್ವಾಗತ ಇಲ್ಲಿ ಆಪರೇಷನಲ್ ಆಂಪ್ಲಿಫೈಯರ್ ನ ಅಪ್ಲಿಕೇಶನ್ ಅನ್ನು ಬ್ಯಾಂಡ್ ಪಾಸ್ ಫಿಲ್ಟರ್ಗಳ ವಿಷಯದಲ್ಲಿ ಅರ್ಥಮಾಡಿಕೊಳ್ಳಲು ಬಯಸುತ್ತೇವೆ ಆದ್ದರಿಂದ ಇಲ್ಲಿಯವರೆಗೆ ನಾವು ನೋಡಿದ್ದೇನು ನೀವು ಹೆಚ್ಚಿನ ಆವರ್ತನವನ್ನು ರವಾನಿಸಲು ಬಯಸಿದರೆ ನಾವು ಹೈ ಪಾಸ್ ಫಿಲ್ಟರ್ ಅನ್ನು ವಿನ್ಯಾಸಗೊಳಿಸುತ್ತೇವೆ ಮತ್ತು ನಾವು ಕಡಿಮೆ ಬ್ಯಾಂಡ್ ಆವರ್ತನವನ್ನು ರವಾನಿಸಲು ಬಯಸಿದರೆ ನಾವು ಲೊ ಪಾಸ್ ಫಿಲ್ಟರ್ ಅನ್ನು ವಿನ್ಯಾಸಗೊಳಿಸುತ್ತೇವೆ ನಿಮ್ಮ ಆವರ್ತನ ಶ್ರೇಣಿಯಲ್ಲಿ ನಾವು ನಿರ್ದಿಷ್ಟ ಬ್ಯಾಂಡ್ ಅನ್ನು ಮಾತ್ರ ರವಾನಿಸಲು ಬಯಸಿದಾಗ ಏನು ಮಾಡಬೇಕು ಅತೀ ಹೆಚ್ಚು ಅಲ್ಲ ಅತೀ ಕಡಿಮೆಯೂ ಅಲ್ಲ ಆದರೆ ಅವುಗಳ ನಡುವಿನ ಕೆಲವು ಆವರ್ತನಗಳನ್ನು ಹಾದುಹೋಗಲು ಅನುಮತಿಸಬೇಕು ನಾನು ಈ ಫ್ರೀಕ್ವೆನ್ಸಿ ಕುರಿತು ಹಲವು ಬಾರಿ ಮಾತಾಡುತ್ತಿದ್ದೇನೆ ಅದಕ್ಕಾಗಿಯೇ ಈ ನಿರ್ದಿಷ್ಟ ಮೊಡ್ಯೂಲ್ನ ಪ್ರಾರಂಭದಲ್ಲಿ ಸಂವಹನ ವ್ಯವಸ್ಥೆಗಳಲ್ಲಿ ಫಿಲ್ಟರ್ಗಳು ಅತ್ಯಂತ ಮುಖ್ಯವಾದ ಅಥವಾ ಹೆಚ್ಚು ಬಳಸುವ ಸರ್ಕ್ಯೂಟ್ಗಳಾಗಿವೆ ಎಂದು ನಾವು ಮಾತನಾಡಿದ್ದೇವೆ ಅಲ್ಲವೇ ಅದಕ್ಕಾಗಿಯೇ ನಾವು ಆವರ್ತನದ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ನಾನು ಒಂದು ನಿರ್ದಿಷ್ಟ ಬ್ಯಾಂಡ್ ಆವರ್ತನವನ್ನು ರವಾನಿಸಲು ಬಯಸಿದರೆನಾನು ಫಿಲ್ಟರ್ ಅನ್ನು ವಿನ್ಯಾಸಗೊಳಿಸಬೇಕು ಅದು ನನ್ನ ಬ್ಯಾಂಡ್ ಪಾಸ್ ಫಿಲ್ಟರ್ ಆಗಿರುತ್ತದೆ ಆದ್ದರಿಂದ ಈ ಬ್ಯಾಂಡ್ ಪಾಸ್ ಫಿಲ್ಟರ್ ಅನ್ನು ಹೇಗೆ ವಿನ್ಯಾಸಗೊಳಿಸುವುದು ಮತ್ತು ಆಪರೇಷನಲ್ ಆಂಪ್ಲಿಫೈಯರ್ ಸಹಾಯದಿಂದ ನಾವು ಅದನ್ನು ವಿನ್ಯಾಸಗೊಳಿಸಬಹುದೇ ಬ್ಯಾಂಡ್ ಪಾಸ್ ಫಿಲ್ಟರ್ ಅನ್ನು ಹೇಗೆ ವಿನ್ಯಾಸಗೊಳಿಸಬೇಕು ಎಂಬುದು ನೀವು ಅರ್ಥಮಾಡಿಕೊಳ್ಳಬೇಕಾದ ಈ ನಿರ್ದಿಷ್ಟ ಮಾಡ್ಯೂಲ್ನ ಸಾರಾಂಶವಾಗಿದೆ ಆದ್ದರಿಂದಬ್ಯಾಂಡ್ ಪಾಸ್ ಫಿಲ್ಟರ್ ಅನ್ನು ವಿನ್ಯಾಸಗೊಳಿಸುವ ಮೊದಲು ನಾವು ಇಲ್ಲಿರುವ ಸಲಕರಣೆಗಳೊಂದಿಗೆ ಅದು ನಮ್ಮ ಡಿಸಿ ವಿದ್ಯುತ್ ಸರಬರಾಜು ಆಸಿಲ್ಲೋಸ್ಕೋಪ್ ಫಂಕ್ಷನ್ ಜನರೇಟರ್ ಬ್ರೆಡ್ಬೋರ್ಡ್ ಮಲ್ಟಿಮೀಟರ್ ಮತ್ತು ಸಹಜವಾಗಿ ಆಪರೇಷನಲ್ ಆಂಪ್ಲಿಫೈಯರ್ ಅಗತ್ಯವಿದೆ ಬ್ಯಾಂಡ್ ಪಾಸ್ ಫಿಲ್ಟರ್ ನಿಖರವಾಗಿ ಏನೆಂದು ಮೊದಲು ನೋಡೋಣ ಇದನ್ನು ನಾವು ಥಿಯರಿ ಕ್ಲಾಸ್ನಲ್ಲಿ ನೋಡಿದ್ದೇವೆ ಅದನ್ನು ಮತ್ತೆ ಪುನರಾವರ್ತಿಸುತ್ತಿದ್ದೇವೆ ಬ್ಯಾಂಡ್ ಪಾಸ್ ಫಿಲ್ಟರ್ ಅಥವಾ ಯಾವುದೇ ಫಿಲ್ಟರ್ನ ಪ್ರಮುಖ ಗುಣಲಕ್ಷಣಗಳನ್ನು ನೋಡಿದರೆ ತುಲನಾತ್ಮಕವಾಗಿ ಅನ್ ಅಟೆನ್ಯೂಯೇಟ್ ಆಗಿರುವ ಆವರ್ತನಗಳನ್ನು ರವಾನಿಸುವ ಸಾಮರ್ಥ್ಯ ಅಥವಾ ಪಾಸ್ ಬ್ಯಾಂಡ್ ಎಂದು ಕರೆಯಲ್ಪಡುವ ಆವರ್ತನಗಳ ಹರಡುವಿಕೆಯನ್ನು ಹೊಂದಿರುತ್ತದೆ ಅದರರ್ಥ ಏನು ಪಾಸ್ ಬ್ಯಾಂಡ್ ಫಿಲ್ಟರ್ ಅಥವಾ ಯಾವುದೇ ಫಿಲ್ಟರ್ ಆವರ್ತನಗಳನ್ನು ತುಲನಾತ್ಮಕವಾಗಿ ಅನ್ ಅಟೆನ್ಯೂಯೇಟ್ ಆಗಿ ರವಾನಿಸುವುದು ಅದರ ಮೂಲ ಸಾಮರ್ಥ್ಯ ಇದು ಕಡಿಮೆ ಆವರ್ತನ ಬ್ಯಾಂಡ್ ಗೆ ಲೊ ಪಾಸ್ ಫಿಲ್ಟರ್ ಆಗಿರಬಹುದು ಹೆಚ್ಚಿನ ಆವರ್ತನ ಬ್ಯಾಂಡ್ಗೆ ಹೈ ಪಾಸ್ ಫಿಲ್ಟರ್ ಕೂಡ ಆಗಿರಬಹುದು ನಾವು ಹಾದುಹೋಗಲು ಬಯಸುವ ಆವರ್ತನವನ್ನು ಯಾವುದೇ ಅಟೆನ್ಯೂಯೇಷನ್ ಇಲ್ಲದೆ ರವಾನಿಸಬೇಕು ಆದ್ದರಿಂದ ಅದನ್ನು ಪಾಸ್ ಬ್ಯಾಂಡ್ ಎಂದು ಕರೆಯಲಾಗುತ್ತದೆ ಆವರ್ತನದ ಇತರ ಬ್ಯಾಂಡ್ಗಳನ್ನು ಸ್ಟಾಪ್ ಬ್ಯಾಂಡ್ ಎಂದು ಕರೆಯಲಾಗುತ್ತದೆ ಪಾಸ್ ಬ್ಯಾಂಡ್ ಎಂದರೇನು ಸ್ಟಾಪ್ ಬ್ಯಾಂಡ್ ಎಂದರೇನು ಎಂದು ನಮಗೆ ತಿಳಿದಿದೆ ಲೊ ಪಾಸ್ ಫಿಲ್ಟರ್ ಅನ್ನು ಒಂದೇ ಹೈ ಪಾಸ್ ಫಿಲ್ಟರ್ನೊಂದಿಗೆ ಒಗ್ಗೂಡಿಸುವ ಮೂಲಕ ಬ್ಯಾಂಡ್ ಪಾಸ್ ಫಿಲ್ಟರ್ ಅನ್ನು ಸುಲಭವಾಗಿ ಮಾಡಬಹುದು ಇಲ್ಲಿ ನೀವು ರೇಖಾಚಿತ್ರವನ್ನು ನೋಡಬಹುದು ನೀವು ಇನ್ಪುಟ್ ಸಿಗ್ನಲ್ ಅನ್ನು ಅನ್ವಯಿಸುತ್ತೀರಿ ನೀವು ಹೈ ಪಾಸ್ ಫಿಲ್ಟರ್ ಹೊಂದಿದ್ದೀರಿ ನೀವು ವರ್ಧನೆಯನ್ನು ಹೊಂದಿದ್ದೀರಿ ಹಾಗು ಲೊ ಪಾಸ್ ಫಿಲ್ಟರ್ ಇದೆ ನಿಮಗೆ ಔಟ್ಪುಟ್ ಇದೆ ಮತ್ತು ನಂತರ ನೀವು ಈ ನಿರ್ದಿಷ್ಟ ಬ್ಲಾಕ್ ಅನ್ನು ಬಳಸಬಹುದು ನೀವು ಈ ರೀತಿ ಸಂಪರ್ಕಿಸಿದಾಗ ಸಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಪಡೆಯಬಹುದು ಸಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಏಕೆ ಏಕೆಂದರೆ ಅದು ವರ್ಧನೆಯನ್ನು ಒಳಗೊಂಡಿರುತ್ತದೆ ಅಲ್ಲದೆ ನೀವು ಬ್ಯಾಂಡ್ ಪಾಸ್ ಫಿಲ್ಟರ್ ಅನ್ನು ವಿನ್ಯಾಸಗೊಳಿಸಲು ಬಯಸಿದಾಗ ನಾವು ಲೊ ಪಾಸ್ ಫಿಲ್ಟರ್ನೊಂದಿಗೆ ಹೈ ಪಾಸ್ ಫಿಲ್ಟರ್ ಅನ್ನು ಸಂಯೋಜಿಸಬಹುದು ಅಥವಾ ಕ್ಯಾಸ್ಕೇಡ್ ಮಾಡಬಹುದು ಅಲ್ಲವೇ ಆದ್ದರಿಂದ ಲೊ ಪಾಸ್ ಫಿಲ್ಟರ್ನ ಕಟ್ ಆಫ್ ಆವರ್ತನ ಅಥವಾ ಕಾರ್ನರ್ ಫ್ರೀಕ್ವೆನ್ಸಿಯು ಹೈ ಪಾಸ್ ಫಿಲ್ಟರ್ನ ಕಟ್ ಆಫ್ ಆವರ್ತನಕ್ಕಿಂತ ಹೆಚ್ಚಾಗಿದೆ ಮತ್ತು 3 ಡಿಬಿ ಪಾಯಿಂಟ್ನಲ್ಲಿ ಆವರ್ತನಗಳ ನಡುವಿನ ವ್ಯತ್ಯಾಸವು ಬ್ಯಾಂಡ್ ಪಾಸ್ ಫಿಲ್ಟರ್ನ ಬ್ಯಾಂಡ್ವಿಡ್ತ್ ಅನ್ನು ನಿರ್ಧರಿಸುತ್ತದೆ ನಾನು ಅಂತಹ ಒಂದು ಸಮಾನತೆಯನ್ನು ಹೊಂದಿದ್ದೇನೆ ಆದ್ದರಿಂದ ಈ ಆವರ್ತನ fc ಎಂದರೇನು ಇದು fc ಇದು ಮತ್ತೊಂದು fc ಆಗಿರುತ್ತದೆ ಆದ್ದರಿಂದ ನಾವು ಈ 2 ಅಂಶಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಇದು ಮತ್ತು ಈ ಬಿಂದುಗಳು ನಾವು ಪಾಯಿಂಟ್ ಸಂಖ್ಯೆ 3 ರ ಬಗ್ಗೆ ಮಾತನಾಡುವಾಗ ಲೊ ಪಾಸ್ ಫಿಲ್ಟರ್ನ ಕಟ್ ಆಫ್ ಆವರ್ತನವು ಹೈ ಪಾಸ್ ಫಿಲ್ಟರ್ನ ಕಟ್ ಆಫ್ ಆವರ್ತನಕ್ಕಿಂತ ಹೆಚ್ಚಾಗಿದೆ ಎಂದು ಬರೆಯಲಾಗಿದೆ ಮತ್ತು ಆವರ್ತನಗಳ ನಡುವಿನ ವ್ಯತ್ಯಾಸ ಇದು fL ಮತ್ತು ಇದು fH ಎಂದು ಹೇಳಿದರೆ fH ಮತ್ತು fL ನಡುವಿನ ವ್ಯತ್ಯಾಸ ಇದು ನನ್ನ ಆವರ್ತನಗಳ ಬ್ಯಾಂಡ್ಇದನ್ನು ನಾನು ರವಾನಿಸಲು ಬಯಸುತ್ತೇನೆ ಆದ್ದರಿಂದ 3 ಡಿಬಿ ಹಂತದಲ್ಲಿ ಆವರ್ತನಗಳ ನಡುವಿನ ವ್ಯತ್ಯಾಸವು ಬ್ಯಾಂಡ್ವಿಡ್ತ್ ಅನ್ನು ನಿರ್ಧರಿಸುತ್ತದೆ ಅಂದರೆ ನಾನು ಫಿಲ್ಟರ್ ಅನ್ನು ವಿನ್ಯಾಸಗೊಳಿಸಿದರೆ ಮತ್ತು ಹೈ ಪಾಸ್ ಫಿಲ್ಟರ್ನ ಬ್ಯಾಂಡ್ವಿಡ್ತ್ ಅನ್ನು ತಿಳಿಯಲು ಬಯಸಿದರೆ ನಾನು ಏನು ಮಾಡುತ್ತೇನೆ ನಾನು ಈ ರೀತಿಯ ಫಿಲ್ಟರ್ ಅನ್ನು ವಿನ್ಯಾಸಗೊಳಿಸುತ್ತೇನೆ ಮತ್ತು ಇದು ಹೆಚ್ಚಿನ ಆವರ್ತನ ಕಡಿಮೆ ಆವರ್ತನ ಎಂದು ನನಗೆ ತಿಳಿದಿದೆ fH fL ನನಗೆ ಆವರ್ತನದ ಬ್ಯಾಂಡ್ವಿಡ್ತ್ ನೀಡುತ್ತದೆ ಆದ್ದರಿಂದ ಏನು ಬರೆಯಲಾಗಿದೆ ಈ ವ್ಯತ್ಯಾಸವು ಬ್ಯಾಂಡ್ ಪಾಸ್ ಫಿಲ್ಟರ್ನ ಬ್ಯಾಂಡ್ವಿಡ್ತ್ ಅನ್ನು ನಿರ್ಧರಿಸುತ್ತದೆ ಈ ಬಿಂದುಗಳ ಹೊರಗಿನ ಯಾವುದೇ ಸಿಗ್ನಲ್ ಅನ್ನು ಅನುಮತಿಸಲಾಗುವುದಿಲ್ಲ ಈ ಬಿಂದು ಮತ್ತು ಈ ಬಿಂದುಗಳ ನಡುವಿನ ಈ ನಿರ್ದಿಷ್ಟ ಸಂಕೇತವನ್ನು ಮಾತ್ರ ಅನುಮತಿಸಲಾಗಿದೆ ಇದು ನಾವು ಹಾದುಹೋಗಬಹುದಾದ ಆವರ್ತನದ ಬ್ಯಾಂಡ್ ಸರಿಯೇ ಆದ್ದರಿಂದ ಈ ರೀತಿಯಾಗಿದ್ದರೆ ಮತ್ತು ನಿಷ್ಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್band pass filter ಅನ್ನು ವಿನ್ಯಾಸಗೊಳಿಸಲು ಬಯಸಿದರೆ ನಾನು ಏನು ಮಾಡಬಹುದು ನಾನು ನಿಷ್ಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಅನ್ನು ವಿನ್ಯಾಸಗೊಳಿಸಲು ಬಯಸಿದರೆ ನನ್ನ ಬಳಿ ಹೈ ಪಾಸ್ ಫಿಲ್ಟರ್ ಹಂತವಿದೆ ಮತ್ತು ಲೊ ಪಾಸ್ ಫಿಲ್ಟರ್ ಹಂತವಿದೆ ಮತ್ತು ಹೈ ಪಾಸ್ ಅನ್ನು ಲೊ ಪಾಸ್ನೊಂದಿಗೆ ಸಂಯೋಜಿಸಿದರೆ ನಾನು ನಿಷ್ಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಅನ್ನು ಪಡೆಯುತ್ತೇನೆ ನಿಜವಾಗಿಯೂ ಇದು ಆಶ್ಚರ್ಯಕರ ಮತ್ತು ಸುಲಭ ಅಲ್ಲವೇ ಇದು ತುಂಬಾ ಸರಳ ಕಾರಣ ಹೈ ಪಾಸ್ ಫಿಲ್ಟರ್ ಅನ್ನು ಲೊ ಪಾಸ್ ಫಿಲ್ಟರ್ಗೆ ಸಂಯೋಜಿಸುವ ಮೂಲಕ ನಾವು ಬ್ಯಾಂಡ್ ಪಾಸ್ ಫಿಲ್ಟರ್ ಪಡೆಯಬಹುದು ಈಗ ಹೈ ಪಾಸ್ ಫಿಲ್ಟರ್ನ ಇನ್ಪುಟ್ನಲ್ಲಿರುವ ಕೆಪಾಸಿಟರ್ ಅದು ರೆಸಿಸ್ಟರ್ನೊಂದಿಗೆ ಸರಣಿಯಲ್ಲಿದೆ ಎಂದು ನಾವೆಲ್ಲರೂ ನೆನಪಿನಲ್ಲಿಡಬೇಕು ಲೊ ಪಾಸ್ ಫಿಲ್ಟರ್ನಲ್ಲಿ ರೆಸಿಸ್ಟರ್ ಕೆಪಾಸಿಟರ್ನೊಂದಿಗೆ ಸರಣಿಯಾಗಿತ್ತು ಹೈ ಪಾಸ್ ನ ಔಟ್ಪುಟ್ ವೋಲ್ಟೇಜ್ ಅನ್ನು ಈ ರೆಸಿಸ್ಟರ್ನಾದ್ಯಂತ ಅಳೆಯಲಾಗುತ್ತದೆ ಮತ್ತು ಲೊ ಪಾಸ್ನ ಔಟ್ಪುಟ್ ವೋಲ್ಟೇಜ್ ಅನ್ನು ಕೆಪಾಸಿಟರ್ನಾದ್ಯಂತ ಅಳೆಯಲಾಗುತ್ತದೆ ಆದ್ದರಿಂದ ನಾನು ಎರಡನ್ನೂ ಸಂಯೋಜಿಸಿದರೆ ಅದು ಬ್ಯಾಂಡ್ ಪಾಸ್ ಫಿಲ್ಟರ್ ಆಗುತ್ತದೆ ಆದ್ದರಿಂದ ನೀವು ಈ ಕ್ಯಾಸ್ಕೇಡಿಂಗ್ ಮಳಿಗೆಗಳನ್ನು ನೋಡುತ್ತೀರಿ ಆದ್ದರಿಂದ ಹೈ ಪಾಸ್ ಫಿಲ್ಟರ್ ಎಂದರೇನು ಹೈ ಪಾಸ್ ಫಿಲ್ಟರ್ ನ ಪ್ಲಾಟ್ ಚಿತ್ರಣವನ್ನು ಮಾಡಿದರೆ ಇದರರ್ಥ ನಾನು ಈ ಬಿಂದುವಿನಿಂದ ಈ ಬಿಂದುವಿನವರೆಗೆ ಪಾಸ್ ಅನ್ನು ಹೊಂದಿದ್ದೇನೆ ನಾನು ಲೊ ಪಾಸ್ ಫಿಲ್ಟರ್ ಹೊಂದಿದ್ದರೆ ನಾನು ಇಲ್ಲಿಂದ ಇಲ್ಲಿಗೆ ಪಾಸ್ ಹೊಂದಿದ್ದೇನೆ ಎಂದರ್ಥ ಆದ್ದರಿಂದ ನಾನು ಇದನ್ನು ಸೇರಿಸಿದರೆ ನಾನು ಏನನ್ನು ಹೊಂದುತ್ತೇನೆ ನಾನು ಎರಡೂ ಪ್ಲಾಟ್ಗಳನ್ನು ಸೇರಿಸಿದರೆ ಪ್ಲಾಟ್ ಸಿ ಯಂತೆ ಕಾಣುವ ಇನ್ನೊಂದು ಪ್ಲಾಟ್ ಹೊಂದಲಿದ್ದೇನೆ ಇದನ್ನೇ ಇಲ್ಲಿ ತೋರಿಸಲಾಗಿದೆ ಹೈ ಪಾಸ್ ಎ ಲೊ ಪಾಸ್ ಬಿಅನ್ನು ನೋಡಿರಿ ನಾವು ಅದನ್ನು ಸಂಯೋಜಿಸುತ್ತೇವೆ ಅದು C ಆಗುತ್ತದೆ ಅದು ಬ್ಯಾಂಡ್ ಪಾಸ್ ಆಗಿದೆ ಇದನ್ನೇ ನಾವು ಇಲ್ಲಿ ಮಾಡುತ್ತಿದ್ದೇವೆ ಆದ್ದರಿಂದ ನಿಷ್ಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಅನ್ನು ವಿನ್ಯಾಸಗೊಳಿಸುವುದಕ್ಕಾಗಿ ನಾವು ವೈಯಕ್ತಿಕ ಲೊ ಮತ್ತು ಹೈ ಪಾಸ್ ಫಿಲ್ಟರ್ಗಳನ್ನು ಕ್ಯಾಸ್ಕೇಡ್ ಮಾಡಬಹುದು ಮತ್ತು ವೈಡ್ಬ್ಯಾಂಡ್ ಪಾಸ್ ಹೊಂದಿರುವ ಕಡಿಮೆ ಕ್ಯೂ ಫ್ಯಾಕ್ಟರ್ ಮಾದರಿಯ ಫಿಲ್ಟರ್ ಸರ್ಕ್ಯೂಟ್ ಅನ್ನು ಉತ್ಪಾದಿಸಬಹುದು ಆದ್ದರಿಂದ ವೈಯಕ್ತಿಕ ಲೊ ಪಾಸ್ ಮತ್ತು ಹೈ ಪಾಸ್ ಫಿಲ್ಟರ್ಗಳ ಕ್ಯಾಸ್ಕೇಡಿಂಗ್ ಇದು ಕಡಿಮೆ ಕ್ಯೂ ಫ್ಯಾಕ್ಟರ್ ಪ್ರಕಾರದ ಫಿಲ್ಟರ್ ಸರ್ಕ್ಯೂಟ್ ಅನ್ನು ಉತ್ಪಾದಿಸುತ್ತದೆ ಇದು ವೈಡ್ ಬ್ಯಾಂಡ್ ಪಾಸ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ನೀವು ಈ ರೀತಿಯ ಸರ್ಕ್ಯೂಟ್ ಅನ್ನು ಸಹ ವಿನ್ಯಾಸಗೊಳಿಸಬಹುದು ಸರಿ ಇದು ನಿಮ್ಮ ಸರಳ ನಿಷ್ಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಆಗಿದೆ ಈಗ ಸರಳ ನಿಷ್ಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಇದ್ದರೆ ಅದರ ಸಿಮ್ಯುಲೇಶನ್ ಮಾಡೋಣ ನಾನು x ಅಕ್ಷದಲ್ಲಿ ಆವರ್ತನವನ್ನು ಹೊಂದಿದ್ದೇನೆ ಮತ್ತು y ಅಕ್ಷದಲ್ಲಿ ಗೇಯ್ನ್ ಹೊಂದಿದ್ದೇನೆ ಗೇಯ್ನ್ ಫ್ರೀಕ್ವೆನ್ಸಿ ಮತ್ತು ನಾನು ಇದನ್ನು ವಿನ್ಯಾಸಗೊಳಿಸಿದಾಗ ಔಟ್ಪುಟ್ ವೋಲ್ಟೇಜ್ನಲ್ಲಿ ನಾನು ಇದಕ್ಕೆ ಹೋಲುವ ಪ್ಲೊಟ್ ಇದು ಗೇಯ್ನ್ Vs ಫ್ರೀಕ್ವೆನ್ಸಿ ಆಗಿದೆ ಮತ್ತು ನಾನು ಹಾದುಹೋಗಲು ಅನುಮತಿಸುವ ಬ್ಯಾಂಡ್ ಅನ್ನು ಹೊಂದಿದ್ದೇನೆ ಇದರ ಹೊರಗೆ ಅದು ಹಾದುಹೋಗಲು ಸಾಧ್ಯವಿಲ್ಲ 3 ಡಿಬಿಯನ್ನು ಲೆಕ್ಕಹಾಕಬೇಕಾದ ಬ್ಯಾಂಡ್ ಇದೆ ಆದ್ದರಿಂದ ಈ ಮೌಲ್ಯದ ಸುತ್ತಲೂ ಇರುವ ಕೆಲವು ಬ್ಯಾಂಡ್ ಅನ್ನು ನಾವು ಹೊಂದಬಹುದು ಇದನ್ನು ನೀವು ಸಿಮ್ಯುಲೇಶನ್ನೊಂದಿಗೆ ಮತ್ತೆ ಮಾಡಬಹುದು ಮತ್ತು ಇದು ಅರ್ಥಪೂರ್ಣವಾಗಿದೆಯೆ ಅಥವಾ ಇಲ್ಲವೇ ಎಂಬುದನ್ನು ನೀವು ಕಂಡುಹಿಡಿಯಬಹುದು ವಿಷಯವೆಂದರೆ ನಿಮ್ಮ ನಿಷ್ಕ್ರಿಯ ಘಟಕಗಳೊಂದಿಗೆ ನೀವು ಬ್ಯಾಂಡ್ ಪಾಸ್ ಫಿಲ್ಟರ್ ಅನ್ನು ವಿನ್ಯಾಸಗೊಳಿಸಬಹುದು ಬ್ಯಾಂಡ್ ಪಾಸ್ ಫಿಲ್ಟರ್ ನ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ ನೀವು 10 ಕಿಲೋ ಓಮ್ನ ಪ್ರತಿರೋಧಕ ಮೌಲ್ಯದೊಂದಿಗೆ 1 ಕಿಲೋಹೆರ್ಟ್ಜ್ ನ ಕಡಿಮೆ ಕಟ್ ಆಫ್ ಆವರ್ತನದೊಂದಿಗೆ ನಿಷ್ಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಅನ್ನು ವಿನ್ಯಾಸಗೊಳಿಸಬೇಕು ಮತ್ತು 510 ಪಿಕೊ ಫರಾಡ್ನ ಕೆಪಾಸಿಟರ್ನೊಂದಿಗೆ 30 ಕಿಲೋ ಹರ್ಟ್ಜ್ನ ಹೆಚ್ಚಿನ ಕಟ್ ಆಫ್ ಆವರ್ತನವನ್ನು ವಿನ್ಯಾಸಗೊಳಿಸಬೇಕು ಇದು ನಿಮಗೆ ನೀಡಲಾದ ಪ್ರಶ್ನೆ ಮತ್ತು ಈ ನಿರ್ದಿಷ್ಟ ಮೌಲ್ಯದೊಂದಿಗೆ ನಿಷ್ಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಅನ್ನು ನಾವು ಹೇಗೆ ವಿನ್ಯಾಸಗೊಳಿಸಬಹುದು ಎಂಬುದನ್ನು ನೋಡೋಣ ಆದ್ದರಿಂದR ಅನ್ನು 1 ಕಿಲೋಹೆರ್ಟ್ಜ್ ಎಂದು ನೀಡಲಾಗಿದೆ ಆದ್ದರಿಂದ ಕಡಿಮೆ ಕಟ್ ಆಫ್ ಫ್ರೀಕ್ವೆನ್ಸಿ fL 1 ಕಿಲೋ ಹರ್ಟ್ಜ್ ಪ್ರತಿರೋಧಕ ಮೌಲ್ಯ 10 ಕಿಲೋ ಓಮ್ ಆದ್ದರಿಂದ R1 10 ಕಿಲೋ ಓಮ್ ಎಂದು ಹೇಳೋಣ ಹೆಚ್ಚಿನ ಕಟ್ ಆಫ್ ಫ್ರೀಕ್ವೆನ್ಸಿ fH 30 ಕಿಲೋ ಹರ್ಟ್ಜ್ ಕೆಪಾಸಿಟರ್ C 510 ಪಿಕೊ ಫರಾಡ್ ಈಗ ಇದರ ಸೂತ್ರ ಏನು F1 2πRC ಅಂದರೆ ನಾನು ಮೌಲ್ಯಗಳನ್ನು ಬದಲಿಸಿದರೆ ನನಗೆ ಕೆಪಾಸಿಟರ್ ಮೌಲ್ಯ ಸಿಗುತ್ತದೆ ನನ್ನ ಬಳಿ 2 πfc ಅಂದರೆ 1 ಕಿಲೋ ಹರ್ಟ್ಜ್ ಹಾಗು R ಅದು 10 ಕಿಲೋ ಓಮ್ ಆಗಿದೆ ನಂತರ ನಾನು 15 ನ್ಯಾನೊ ಫ್ಯಾರಡ್ ಸರಿಸುಮಾರು 15 8 ನ್ಯಾನೋ ಫ್ಯಾರಡ್ ಅಥವಾ 15 ನ್ಯಾನೋ ಫ್ಯಾರಡ್ ಮೌಲ್ಯವನ್ನು ಹೊಂದಿದ್ದೇನೆ ನಾನು 12πRC ಎಂಬ ಇನ್ನೊಂದು ಸೂತ್ರವನ್ನು ಬಳಸಿದರೆ ನಾನು R2 ಅನ್ನು ಅಳೆಯಲು ಬಯಸಿದರೆ ಅದು 10 ಕಿಲೋ ಓಮ್ ಆಗಿರುತ್ತದೆ ಸರಿ ಆದ್ದರಿಂದ ಇಲ್ಲಿಂದ ನಾವು ಕಂಡುಕೊಳ್ಳುವುದು ಏನೆಂದರೆ ಈ ಕೆಳಗಿನ ಘಟಕಗಳ ಮೌಲ್ಯಗಳು ದೊರೆತಲ್ಲಿ ನಾವು R1 ಮತ್ತು C1 ನ ಮೌಲ್ಯವನ್ನು ಅಳೆಯಬಹುದು 1 ಕಿಲೋ ಹರ್ಟ್ಜ್ನ ಕಟ್ ಆಫ್ ಆವರ್ತನವನ್ನು ನೀಡಲು ಹೈ ಪಾಸ್ ಹಂತಕ್ಕೆ ಅಗತ್ಯವಿರುವ R¬1 ಮತ್ತು C1 ಮೌಲ್ಯವು 10 ಕಿಲೋ ಓಮ್ ಮತ್ತು 15 ನ್ಯಾನೊ ಫ್ಯಾರಡ್ ಆಗಿದ್ದರೆ 30 ಕಿಲೋ ಹರ್ಟ್ಜ್ನ ಕಟ್ ಆಫ್ ಆವರ್ತನದ ಲೊ ಪಾಸ್ ಫಿಲ್ಟರ್ಗಾಗಿ R 2 C 2 10 ಕಿಲೋ ಓಮ್ ಮತ್ತು 510 ಪಿಕೊ ಫ್ಯಾರಡ್ ಆಗಿದೆ ಆದ್ದರಿಂದ ಈ ಮೌಲ್ಯಗಳನ್ನು ನಾವು ಲೆಕ್ಕ ಹಾಕಬಹುದು ಇದರಿಂದ ನಾವು ನಿಷ್ಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಅನ್ನು ವಿನ್ಯಾಸಗೊಳಿಸಬಹುದು ಈಗ ನಾನು ಹೇಳುತ್ತಿರುವುದರ ಮೇಲೆ ಯಾವಾಗಲೂ ಅವಲಂಬಿಸಬೇಡಿ ಅಳತೆಗಳನ್ನು ಯಾವಾಗಲೂ ನೀವೇ ಮಾಡಲು ಪ್ರಯತ್ನಿಸಿ ಯಾವಾಗಲೂ ಶಿಕ್ಷಕರು ನಿಮಗೆ ಪರಿಹಾರವನ್ನು ನೀಡಿದಾಗ ಅದು ಸರಿಯಾಗಿದೆ ಎಂದು ಭಾವಿಸಬೇಡಿ ನೀವೇ ಲೆಕ್ಕ ಹಾಕಬೇಕು ಮತ್ತು ಅಲ್ಲಿರುವ ಮೌಲ್ಯಗಳು ಸರಿಯಾಗಿವೆಯೋ ಇಲ್ಲವೋ ಎಂದು ಲೆಕ್ಕ ಹಾಕಬೇಕು ಸರಿ ಇಲ್ಲದಿದ್ದರೆ ನೀವು ಅದನ್ನು ಸರಿಪಡಿಸಿ ಏಕೆಂದರೆ ಅದು ಕೇವಲ ಸೂತ್ರವನ್ನು ಹಾಕುವುದಾಗಿದೆ f 1 2πRC ಗೆ ಸಮನಾಗಿರುತ್ತದೆ ಮತ್ತು R 1 2πfC ಗೆ ಸಮನಾಗಿರುತ್ತದೆ ಸರಿಯಾದ ಸೂತ್ರವನ್ನು ಹಾಕಿ ಮತ್ತು ಮೌಲ್ಯಗಳನ್ನು ಹುಡುಕಿ ಕೊಟ್ಟಿರುವ ಮೌಲ್ಯಗಳನ್ನು ಅವಲಂಬಿಸಬೇಡಿ RC ನಿಷ್ಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಅನ್ನು ಹೇಗೆ ವಿನ್ಯಾಸಗೊಳಿಸುವುದು ಎಂದು ಈಗ ನಿಮಗೆ ತಿಳಿದಿದೆ ನಾನು ಸರಳ ಸಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಹೊಂದಿದ್ದರೆ ಏನು ಮಾಡಬೇಕು ನನಗೆ ಹೈ ಪಾಸ್ ಅಗತ್ಯವಿರುತ್ತದೆ ಹಾಗು ನನಗೆ ಲೊ ಪಾಸ್ ಅಗತ್ಯವಿರುತ್ತದೆ ಮತ್ತು ನಾನು ಸಕ್ರಿಯ ಅಂದರೆ ಆಪ್ ಆಂಪ್ ಅನ್ನು ಬಳಸಬೇಕಾಗುತ್ತದೆ ಇಲ್ಲಿ ನಾನು ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಅನ್ನು ಬಳಸುತ್ತಿದ್ದೇನೆ ಆದ್ದರಿಂದ ನೀವು ನೋಡುವಂತೆ ಮೊದಲ ಹಂತದಲ್ಲಿ ಹೈ ಪಾಸ್ ಫಿಲ್ಟರ್ ಅನ್ನು ಹೊಂದಿದ್ದೀರಿ ನೀವು ಹಂತ 2 ರಲ್ಲಿ ಲೊ ಪಾಸ್ ಫಿಲ್ಟರ್ ಅನ್ನು ಹೊಂದಿದ್ದೀರಿ ಮತ್ತು ನಂತರ ನಿಮ್ಮ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಅನ್ನು ಇಲ್ಲಿ ಹೊಂದಿದ್ದೀರಿ ನಾವು ಈ ಇನ್ಪುಟ್ ಸಿಗ್ನಲ್ ಅನ್ನು ಆಂಪ್ಲಿಫೈಯರ್ ನ ಇನ್ವರ್ಟಿಂಗ್ ಮಾಡದ ಟರ್ಮಿನಲ್ಗೆ ಅನ್ವಯಿಸುತ್ತೇವೆ ಅಂದರೆ ಹೈ ಪಾಸ್ ಅನ್ನು ಲೊ ಪಾಸ್ನೊಂದಿಗೆ ಕ್ಯಾಸ್ಕೇಡ್ ಮಾಡುವ ಮೂಲಕ ಮತ್ತು ಹೈ ಪಾಸ್ ಅನ್ನು ವರ್ಧನೆಯೊಂದಿಗೆ ಸಂಯೋಜಿಸುವ ಮೂಲಕ ನಂತರ ಅದನ್ನು ಲೊ ಪಾಸ್ಗೆ ಸಂಪರ್ಕಿಸುವ ಮೂಲಕ ನಮಗೆ ಸರಳವಾದ ಸಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ದೊರೆಯುತ್ತದೆ ನಾನು ಹೇಳುತ್ತಿರುವುದು ಏನೆಂದರೆ ನಮ್ಮಲ್ಲಿ ಹೈ ಪಾಸ್ ಫಿಲ್ಟರ್ ಲೊ ಪಾಸ್ ಫಿಲ್ಟರ್ ಇದೆ ಮತ್ತು ನಮ್ಮಲ್ಲಿ ಆಂಪ್ಲಿಫಯರ್ ಇದೆ ನಾವು ಅದನ್ನು ಸಂಯೋಜಿಸಿದಾಗ ನಾವು ಸಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಅನ್ನು ಪಡೆಯುತ್ತೇವೆ ವೈಯಕ್ತಿಕ ಲೊ ಪಾಸ್ ಮತ್ತು ಹೈ ಪಾಸ್ ಫಿಲ್ಟರ್ನ ಈ ಕ್ಯಾಸ್ಕೇಡಿಂಗ್ ಕಡಿಮೆ ಕ್ಯೂ ಫ್ಯಾಕ್ಟರ್ ಪ್ರಕಾರದ ಫಿಲ್ಟರ್ ಸರ್ಕ್ಯೂಟ್ ಅನ್ನು ಉತ್ಪಾದಿಸುತ್ತದೆ ಇದು ವಿಶಾಲ ಪಾಸ್ ಬ್ಯಾಂಡ್ ಅನ್ನು ಹೊಂದಿರುತ್ತದೆ ನಾವು ಈ ರೀತಿಯಾಗಿ ಸಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಅನ್ನು ರಚಿಸಬಹುದು ನಂತರ ರೆಸೊನೆಂಟ್ ಫ್ರೀಕ್ವೆನ್ಸಿ ಅನ್ನು ನೋಡೋಣ ರೆಸೊನೆಂಟ್ ಫ್ರೀಕ್ವೆನ್ಸಿ ಎಂದರೆ ಏನು ಆದ್ದರಿಂದ ಇಲ್ಲಿ ನೀವು ನೋಡುತ್ತಿರುವಂತೆ ನೀವು ಈ ರೀತಿಯ ಪ್ಲೊಟ್ ಅನ್ನು ಹೊಂದಿರುವಾಗ ಒಂದು fL ಇದೆ fH ಇದೆ fH ಗಿಂತ ಹೆಚ್ಚಿನ ಆವರ್ತನವನ್ನು ರವಾನಿಸಲು ಅನುಮತಿಸುವುದಿಲ್ಲ fL ಗಿಂತ ಕೆಳಗಿನ ಆವರ್ತನವನ್ನು ರವಾನಿಸಲು ಅನುಮತಿಸುವುದಿಲ್ಲ ಈ ಆವರ್ತನವನ್ನು ಮಾತ್ರ ರವಾನಿಸಲು ಅನುಮತಿಸಲಾಗುತ್ತದೆ ಅದಕ್ಕಾಗಿಯೇ ಇದನ್ನು ಪಾಸ್ ಬ್ಯಾಂಡ್ ಎಂದು ಕರೆಯಲಾಗುತ್ತದೆ ಇದು ಸ್ಟಾಪ್ ಬ್ಯಾಂಡ್ ಅನ್ನು ಅನುಮತಿಸುವುದಿಲ್ಲ fc ಕೇಂದ್ರ ಆವರ್ತನ ಅಂದರೆ ಸೆಂಟರ್ ಫ್ರೀಕ್ವೆನ್ಸಿ ಆಗಿದೆ ನೀವು ಹಂತವನ್ನು ಪರಿಗಣಿಸಿದರೆ fc fL ಮತ್ತು fHಗೆ ಸಂಬಂಧಿಸಿದಂತೆ ನೀವು ಒಂದು ಹಂತದ ಬದಲಾವಣೆಯನ್ನು ಹೊಂದಿರುತ್ತೀರಿ ಅದನ್ನು ಇಲ್ಲಿ ತೋರಿಸಲಾಗಿದೆ ಸೆಂಟರ್ ಫ್ರೀಕ್ವೆನ್ಸಿ ಅಥವಾ ರೆಸೊನೆಂಟ್ ಫ್ರೀಕ್ವೆನ್ಸಿ ಯಲ್ಲಿ ಔಟ್ಪುಟ್ ಗೇಯ್ನ್ ಗರಿಷ್ಠವಾಗಿರುತ್ತದೆ ಇದನ್ನು ಹೆಚ್ಚಿನ ಮತ್ತು ಕಡಿಮೆಯ ಕಟ್ ಆಫ್ ಫ್ರೀಕ್ವೆನ್ಸಿ ಯ ಜ್ಯಾಮಿತೀಯ ಸರಾಸರಿ ಲೆಕ್ಕಾಚಾರದ ಮೂಲಕ ಪಡೆಯಬಹುದು ಅಂದರೆ fR ಇದು fH ಮತ್ತು fL ನ ವರ್ಗಮೂಲಕ್ಕೆ ಗೆ ಸಮನಾಗಿರುತ್ತದೆ ಇಲ್ಲಿ fR ರೆಸೊನೆಂಟ್ ಫ್ರೀಕ್ವೆನ್ಸಿ fH ಮೇಲಿನ 3 ಡಿಬಿ ಕಟ್ ಆಫ್ ಆವರ್ತನ fL ಕೆಳಗಿನ 3 ಡಿಬಿ ಕಟ್ ಆಫ್ ಆವರ್ತನ ಈಗ ರೆಸೊನೆಂಟ್ ಫ್ರೀಕ್ವೆನ್ಸಿ ಸೂತ್ರವನ್ನು ನಾವು ತಿಳಿದಿದ್ದೇವೆ ಆದ್ದರಿಂದ ಲೆಕ್ಕಹಾಕಿದ ಕಟ್ ಆಫ್ ಆವರ್ತನ fL ಇದು 1 ಕಿಲೋಹೆರ್ಟ್ಜ್ಗೆ ಸಮನಾಗಿದೆ fH 30 ಕಿಲೋ ಹರ್ಟ್ಜ್ಗೆ ಸಮನಾಗಿದೆ ಸೆಂಟ್ರಲ್ ರೆಸೊನೆಂಟ್ ಫ್ರೀಕ್ವೆನ್ಸಿ fR ಅನ್ನು ಲೆಕ್ಕಹಾಕಲು fR ನ ಸೂತ್ರವನ್ನು ನಾವು ಈಗಾಗಲೇ ತಿಳಿದಿದ್ದೇವೆ ಅದು fH ಮತ್ತು fL ನ ವರ್ಗಮೂಲವಾಗಿದೆ ನಾನು fL 1 ಕಿಲೋ ಹರ್ಟ್ಜ್ fH 30 ಕಿಲೋ ಹರ್ಟ್ಜ್ ಮೌಲ್ಯಗಳನ್ನು ಬಳಸಿದರೆ ನನ್ನ ಸೆಂಟ್ರಲ್ ಫ್ರೀಕ್ವೆನ್ಸಿ ಅಥವಾ ರೆಸೊನೆಂಟ್ ಫ್ರೀಕ್ವೆನ್ಸಿ 5 477 ಕಿಲೋ ಹರ್ಟ್ಜ್ ಆಗುತ್ತದೆ ನೀವು ಪಿಎಸ್ಪೈಸ್ ಬಳಸಬಹುದು ಇಲ್ಲಿ ತೋರಿಸಿರುವಂತೆ ನಮ್ಮಲ್ಲಿ ಚಾಲನೆಯಲ್ಲಿಲ್ಲದ ಸಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಇದೆ ನೀವು ಬಯಾಸ್ ವೋಲ್ಟೇಜ್ ಅನ್ನು ನೋಡಬಹುದು ನೀವು ಕಡಿಮೆ ಪಾಸ್ ಫಿಲ್ಟರ್ ಅನ್ನು ನೋಡುತ್ತಿರುವಿರಿ ನೀವು ಹೆಚ್ಚಿನ ಪಾಸ್ ಫಿಲ್ಟರ್ ಅನ್ನು ನೋಡುತ್ತಿರುವಿರಿ ನೀವು ಇಲ್ಲಿ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಅನ್ನು ನೋಡುತ್ತಿದ್ದೀರಿ ತದನಂತರ ನಾವು ಇದನ್ನು ಬಳಸುವಾಗ ನೀವು ಈ ರೀತಿಯ ಕರ್ವ್ ಅಥವಾ ಸಿಗ್ನಲ್ ಅನ್ನು ಪಡೆಯುತ್ತೀರಿ fH ಮತ್ತು fL ಎಂದರೇನು ಎಂಬುದನ್ನು ನೀವು ಕಂಡುಹಿಡಿಯಬೇಕುಸರಿಯೇ ಈ ಫ್ರೀಕ್ವೆನ್ಸಿ ಯಾವುದು ಮತ್ತು ಈ ಫ್ರೀಕ್ವೆನ್ಸಿ ಯಾವುದು ಇದು ಮೈನಸ್ 3 ಡಿಬಿಯಲ್ಲಿರುತ್ತದೆ ಸರಿ ಆದ್ದರಿಂದ ನೀವು ಇದನ್ನು ನೋಡಿದಾಗ ನೀವು ಅದನ್ನು ಪರಿಹರಿಸುತ್ತೀರಿ ಮತ್ತು fL ಅಥವಾ f1 500 ಹರ್ಟ್ಜ್ fH ಅಥವಾ f 2 1 5 ಕಿಲೋ ಹರ್ಟ್ಜ್ ಎಂದು ನೀವು ಕಾಣಬಹುದು ಆದ್ದರಿಂದ ನೀವು ಈ ರೀತಿಯ ಸಮಸ್ಯೆಯನ್ನು ಪಿಸ್ಪೈಸ್ ಬಳಸಿ ಪರಿಹರಿಸಬಹುದು ಆದ್ದರಿಂದ ಪಿಸ್ಪೈಸ್ ನ ಪ್ರಯೋಜನವೆಂದರೆ ನಾವು ತೋರಿಸುತ್ತಿರುವ ಉಪಕರಣಗಳು ನಿಮಗೆ ನಿಜವಾಗಿಯೂ ಅಗತ್ಯವಿಲ್ಲ ಪರದೆಯತ್ತ ಹಿಂತಿರುಗಿ ನೋಡಿದರೆ ಇದು ಸಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಇನ್ವರ್ಟಿಂಗ್ ಕಾನ್ಫಿಗರೇಶನ್ ಆಗಿದೆ ಇಲ್ಲಿ ಸೂತ್ರವು ಮತ್ತೆ ಒಂದೇ ಆಗಿರುತ್ತದೆ ಮತ್ತು ನಿಮ್ಮ ವೋಲ್ಟೇಜ್ ಗೇಯ್ನ್ R1 ಮೈನಸ್ R2 ಆಗಿದೆ ಏಕೆಂದರೆ ಇದು ಇನ್ವರ್ಟಿಂಗ್ ಒಪ್ ಆಂಪ್ ಆಗಿದೆ ಆದ್ದರಿಂದ ಮೊದಲು ಇದು ನಾನ್ ಇನ್ವರ್ಟಿಂಗ್ ಬ್ಯಾಂಡ್ ಪಾಸ್ ಫಿಲ್ಟರ್ ಆಗಿತ್ತು ಇದು ಇನ್ವರ್ಟಿಂಗ್ ಬ್ಯಾಂಡ್ ಪಾಸ್ ಫಿಲ್ಟರ್ ಆಗಿದೆ ಆದ್ದರಿಂದ ನೀವು ಫಿಲ್ಟರಿಂಗ್ ಜೊತೆಗೆ ಸಿಗ್ನಲ್ ಅನ್ನು ವರ್ಧಿಸಲು ಬಯಸಿದರೆ ನೀವು ಇನ್ವರ್ಟಿಂಗ್ ಅಥವಾ ಇನ್ವರ್ಟಿಂಗ್ ಅಲ್ಲದ ಪ್ರಕಾರದಲ್ಲಿ ಆಪರೇಷನಲ್ ಆಂಪ್ಲಿಫೈಯರ್ ಅನ್ನು ಬಳಸಬಹುದು ಇದು ಇನ್ನೊಂದು ಉದಾಹರಣೆಯಾಗಿದೆ ಅದರ ಮೊದಲು ನಾವು ನಿಜವಾದ ಪ್ರಯೋಗವನ್ನು ನೋಡೋಣ ಚಿತ್ರ 14 ರಂತೆ ಸಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ನ ಹೆಚ್ಚಿನ ಮತ್ತು ಕಡಿಮೆ ಕಟ್ ಆಫ್ ಆವರ್ತನಗಳನ್ನು ಲೆಕ್ಕ ಹಾಕುತ್ತೇವೆ ನಮಗೆ ಈ ಚಿತ್ರ ನೀಡಲಾಗಿದೆ ಎಂದು ಭಾವಿಸೋಣ ಮತ್ತು fH ಮತ್ತು fL ಅನ್ನು ಕಂಡುಹಿಡಿಯಲು ಕೇಳಲಾಗಿದೆ ನಂತರ ಸರ್ಕ್ಯೂಟ್ನಲ್ಲಿ ನೀಡಲಾದ ಮೌಲ್ಯಗಳ ಆಧಾರದ ಮೇಲೆ ಈ ಆವರ್ತನಗಳನ್ನು ನಾವು ಹೇಗೆ ಕಂಡುಹಿಡಿಯಬಹುದು ಆದ್ದರಿಂದR1 C2 R2 C3 ನೀಡಲಾಗಿದೆ ಈಗ fL ಅಥವಾ fC1 1 2πR1C2 fH ಅಥವಾ fC2 1 2πR2C3 ಆದ್ದರಿಂದ C2 0 1 ಮೈಕ್ರೋಫ್ಯಾರಡ್ R1 10 ಕಿಲೋ ಓಮ್ಗಳು ಮತ್ತು ನಾನು 159 19 ಹರ್ಟ್ಜ್ ಮೌಲ್ಯವನ್ನು ಪಡೆಯುತ್ತೇನೆ R ೨ 1 ಕಿಲೋ ಓಮ್C3 ಇದು 0 1 ಮೈಕ್ರೋ ಫ್ಯಾರಡ್ ನಂತರ ನಾನು 1 591 ಕಿಲೋ ಹರ್ಟ್ಜ್ ಮೌಲ್ಯವನ್ನು ಪಡೆಯುತ್ತೇನೆ R1 ನಿಂದ ಮೈನಸ್ R 2 ಏಕೆ ಏಕೆಂದರೆ ಇದು ಇನ್ವರ್ಟಿಂಗ್ ಅಂಪ್ಲಿಫಯರ್ ಆಗಿದೆ ಆದ್ದರಿಂದ ಲಾಭವು R1 ನಿಂದ ಮೈನಸ್ R2 ಅಥವಾ ಅದು 10 ರಿಂದ 1 ಆಗಿದೆ ಗಳಿಕೆ 0 1 ಮೈನಸ್ 0 1 ಎಂದು ಬರೆಯಬೇಡಿ ಅದು ತಪ್ಪು ಆದ್ದರಿಂದ ನಾವು ಅರ್ಥಮಾಡಿಕೊಂಡದ್ದೇನೆಂದರೆ 1 2πRC ಯ ಸೂತ್ರವನ್ನು ನಾವು ಒಮ್ಮೆ ತಿಳಿದುಕೊಂಡರೆ ನಾವು ಬಹಳಷ್ಟು ವಿಷಯಗಳನ್ನು ಪರಿಹರಿಸಬಹುದು ನಿಮಗೆ ಸರ್ಕ್ಯೂಟ್ ನೀಡಿದಾಗ ಮತ್ತು ಮೇಲಿನ ಮತ್ತು ಕೆಳಗಿನ ಕಟ್ ಆಫ್ ಆವರ್ತನದ ಮೌಲ್ಯವನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದಾಗ ಈ ನಿರ್ದಿಷ್ಟ ಅಂಕಿ ಅಂಶದಿಂದ ಕಡಿಮೆ ಕಟ್ ಆಫ್ ಆವರ್ತನ ಮೇಲಿನ ಕಟ್ ಆಫ್ ಆವರ್ತನ ಮತ್ತು ಆಂಪ್ಲಿಫೈಯರ್ ಲಾಭವನ್ನು ನೀವು ಸುಲಭವಾಗಿ ಕಂಡುಹಿಡಿಯಬಹುದು ಈಗ ಈ ಬ್ಯಾಂಡ್ ಪಾಸ್ ಫಿಲ್ಟರ್ ನಿಖರವಾಗಿ ಏನೆಂದು ಅರ್ಥಮಾಡಿಕೊಳ್ಳಲು ನಾನು ನಿಮಗೆ ಸಹಾಯ ಮಾಡುತ್ತೇನೆ ಮತ್ತು ಹೈ ಪಾಸ್ ಫಿಲ್ಟರ್ ಮತ್ತು ಲೊ ಪಾಸ್ ಫಿಲ್ಟರ್ ಅನ್ನು ನಿಷ್ಕ್ರಿಯ ರೀತಿಯಲ್ಲಿ ಸಂಯೋಜಿಸುವ ಮೂಲಕ ನೀವು ನಿಷ್ಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಅನ್ನು ಹೇಗೆ ವಿನ್ಯಾಸಗೊಳಿಸಬಹುದು ಎಂಬುದನ್ನು ನಾವು ನೋಡಿದ್ದೇವೆ ಹೈ ಪಾಸ್ ಫಿಲ್ಟರ್ ಮತ್ತು ಲೊ ಪಾಸ್ ಫಿಲ್ಟರ್ ನಡುವೆ ನೀವು ಆಪ್ ಆಂಪ್ ಅನ್ನು ಬಳಸಿದರೆ ಅದು ನಿಮ್ಮ ಸಕ್ರಿಯ ಹೈ ಪಾಸ್ ಫಿಲ್ಟರ್ ಆಗುತ್ತದೆ ಮತ್ತು ಆಪ್ ಆಂಪ್ ಬದಲಿಗೆ ನೀವು ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಅನ್ನು ಬಳಸಬಹುದು ಅಥವಾ ನೀವು ಇನ್ವರ್ಟಿಂಗ್ ಆಪರೇಶನಲ್ ಆಂಪ್ಲಿಫೈಯರ್ ಅನ್ನು ಬಳಸಬಹುದು ಆದ್ದರಿಂದ ಈ ಇನ್ವರ್ಟಿಂಗ್ ಮತ್ತು ನಾನ್ ಇನ್ವರ್ಟಿಂಗ್ ಆಪರೇಶನಲ್ ಆಂಪ್ಲಿಫೈಯರ್ ಅನ್ನು ಬಳಸುವ ಮೂಲಕ ಗೇಯ್ನ್ ನ ಸೂತ್ರವು ಸ್ವಲ್ಪ ಭಿನ್ನವಾಗಿರುತ್ತದೆ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಗಾಗಿ ಅದು R2 R1 ಅಥವಾ Rf Rin ಆಗಿರುತ್ತದೆ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ನಲ್ಲಿ ಅದು 1 R¬f Rin ಆಗಿರುತ್ತದೆ ಆವರ್ತನ ಸೂತ್ರಕ್ಕಾಗಿ ಇದು f 1 2πRC ಆಗಿದೆ ಹೈ ಪಾಸ್ ಫಿಲ್ಟರ್ ಮತ್ತು ಲೊ ಪಾಸ್ ಫಿಲ್ಟರ್ ನ ಸಂದರ್ಭದಲ್ಲಿ ಮೊದಲು R ಅನ್ನು ನೀವು ಲೊ ಪಾಸ್ ಫಿಲ್ಟರ್ ಗಾಗಿ ಲೆಕ್ಕ ಹಾಕಬೇಕಾಗಿತ್ತು ಪ್ರತಿಕ್ರಿಯೆ ನಿರೋಧಕಗಳು ಮತ್ತು ಕೆಪಾಸಿಟರ್ ಗಳು ಅವನ್ನು ನೀವು ಲೆಕ್ಕ ಹಾಕಬೇಕಾಗಿತ್ತು ಮೌಲ್ಯವು ಏನೇ ಇರಲಿ ಒಮ್ಮೆ ನೀವು fH ಮತ್ತು fL ಅನ್ನು ತಿಳಿದಿದ್ದರೆಬ್ಯಾಂಡ್ fH fL ಅದು ನಿಮ್ಮ ಬ್ಯಾಂಡ್ ಪಾಸ್ ಫಿಲ್ಟರ್ನ ಬ್ಯಾಂಡ್ವಿಡ್ತ್ ಆಗಿದೆ ಈಗ ನಾವು ಇದನ್ನು ತಿಳಿದ ನಂತರ ಮುಂದಿನ ಮಾಡ್ಯೂಲ್ನಲ್ಲಿ ನಾವು ಪ್ರಯೋಗವನ್ನು ಮುಂದುವರಿಸುತ್ತೇವೆ ಏಕೆಂದರೆ ನಾವು ಮೊದಲೇ ಕಲಿತದ್ದನ್ನು ಈಗ ನಾವು ಅರ್ಥಮಾಡಿಕೊಂಡಿದ್ದೇವೆ ಪ್ರತಿದಿನ ನೀವು ಸ್ವಲ್ಪ ಸಮಯವನ್ನು ಅಥವಾ ಒಂದು ವಾರದಲ್ಲಿ ಸ್ವಲ್ಪ ಸಮಯವನ್ನು ಹೊಸ ಅಪ್ಲೋಡ್ ಮಾಡಿದ ವೀಡಿಯೊಗಳು ಯಾವುವು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಮತ್ತು ಹಳೆಯ ವೀಡಿಯೊಗಳನ್ನು ನೋಡಲು ಕಳೆಯುತ್ತಿದ್ದರೆ ನೀವು ಕಲಿತ ಸಿದ್ಧಾಂತಗಳು ಏನು ಎಂದು ನಿಮಗೆ ಅರ್ಥವಾಗುತ್ತದೆ ಒಮ್ಮೆ ನೀವು ಇದನ್ನು ಅರ್ಥಮಾಡಿಕೊಂಡರೆ ಅದೇ ಸಿದ್ಧಾಂತವನ್ನು ನಿಮಗೆ ಮತ್ತೆ ಅರ್ಥವಾಗುವಂತೆ ಮಾಡಲು ನಾನು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಮಾತನಾಡಬೇಕಾಗಿಲ್ಲ ಹಾಗು ನೀವು ಎಲ್ಲವನ್ನೂ ತಿಳಿದಿದ್ದೀರಿ ಎಂದು ನೀವು ಮುಂದುವರಿಸಬೇಕೆಂದು ನಾನು ಬಯಸುವುದಿಲ್ಲ ನಾವು ನೇರವಾಗಿ ಪ್ರಯೋಗವನ್ನು ಮಾಡಬಾರದು ಬ್ಯಾಂಡ್ ಪಾಸ್ ಫಿಲ್ಟರ್ ಬಗ್ಗೆ ವಿವರಗಳನ್ನು ನಾನು ಪುನರಾವರ್ತಿಸಲು ಅದು ಕಾರಣವಾಗಿದೆ ನಿಷ್ಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಹೇಗೆ ಸಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ ಹೇಗೆ ನೀವು ಹೇಗೆ ತಯಾರಿಸಬಹುದು ಅಥವಾ ಸಕ್ರಿಯ ಮತ್ತು ನಿಷ್ಕ್ರಿಯ ಬ್ಯಾಂಡ್ ಪಾಸ್ ಫಿಲ್ಟರ್ಗಳನ್ನು ಹೇಗೆ ವಿನ್ಯಾಸಗೊಳಿಸಬಹುದು ಎಂಬುದರ ಕುರಿತು ನಾನು ನಿಮಗೆ ಹೇಳಿದ್ದೆ ಮತ್ತು ಈಗ ಮುಂದಿನ ಮಾಡ್ಯೂಲ್ನಲ್ಲಿ ನಾವು ಅದನ್ನು ಬ್ರೆಡ್ಬೋರ್ಡ್ನಲ್ಲಿ ಕಾರ್ಯಗತಗೊಳಿಸುತ್ತೇವೆ ಈಗ ನೀವು ಎಲ್ಲವನ್ನು ತಿಳಿದಿದ್ದೀರಿ ಮತ್ತು ಅದನ್ನು ಹೇಗೆ ಕಾರ್ಯಗತಗೊಳಿಸಬಹುದು ಎಂಬುದನ್ನು ಮುಂದಿನ ಮಾಡ್ಯೂಲ್ನಲ್ಲಿ ನೋಡೋಣ ಇನ್ಪುಟ್ ಸಿಗ್ನಲ್ ಮತ್ತು ಔಟ್ಪುಟ್ ಸಿಗ್ನಲ್ನಲ್ಲಿ ಮೌಲ್ಯಗಳನ್ನು ಪಡೆದುಕೊಳ್ಳೋಣ ನಾವು ಅದನ್ನು ಅಳೆಯೋಣ ಮತ್ತು ನಾವು ಯಾವ ರೀತಿಯ ಔಟ್ಪುಟ್ ತರಂಗರೂಪವನ್ನು ಪಡೆಯುತ್ತೇವೆ ಎಂದು ನೋಡೋಣ ಮತ್ತು ಅದರ ಬಗ್ಗೆ ಕಾಮೆಂಟ್ ಮಾಡೋಣ ನಾನು ಮುಂದಿನ ಮಾಡ್ಯೂಲ್ನಲ್ಲಿ ನಿಮ್ಮನ್ನು ನೋಡುತ್ತೇನೆ ಕಾಳಜಿ ವಹಿಸಿರಿ ಬೈ